ಪ್ರಸರಣ ರೇಖೆಗಳ ಗುಣಲಕ್ಷಣ ಮತ್ತು ಕಾರ್ಯಕ್ಷಮತೆ ಮುಂದುವರೆದ ಭಾಗ ಮುಂದೆ ನೀವು ವೋಲ್ಟೇಜ್ ನಿಯಂತ್ರಕ ಎಂಬ ವಿಷಯಕ್ಕೆ ಬರುತ್ತೀರಿ ಆದ್ದರಿಂದ ಪ್ರಸರಣ ಲೈನ್ ವೋಲ್ಟೇಜ್ ನಿಯಂತ್ರಣವು ರೇಖೆಯ ಕೊನೆಯಲ್ಲಿ ಸ್ವೀಕರಿಸುವ ವೋಲ್ಟೇಜ್ನ ಶೇಕಡಾವಾರು ಬದಲಾವಣೆ ಎಂದು ವ್ಯಾಖ್ಯಾನಿಸಬಹುದು ಇದನ್ನು ಪೂರ್ಣ ಲೋಡ್ ವೋಲ್ಟೇಜ್ನ ಶೇಕಡಾವಾರು ಎಂದು ವ್ಯಕ್ತಪಡಿಸಲಾಗಿದೆ ಅಂದರೆ ಯಾವುದೇ ಲೋಡ್ನಿಂದ ಪೂರ್ಣ ಲೋಡ್ಗೆ ಹೋಗುವಾಗ ಅಂದರೆ ಶೇಕಡಾವಾರು ವೋಲ್ಟೇಜ್ ನಿಯಂತ್ರಣವನ್ನು ಎಲ್ಲೆಡೆ ಈ ಮ್ಯಾಗ್ನಿಟ್ಯೂಡ್ ಲೋಡ್ನಂತೆ ನೀಡಬಹುದು ಆದರೆ ಮತ್ತೆ ಪರಿಮಾಣದ ಪ್ರಮಾಣವನ್ನು ಹೇಳುವುದಿಲ್ಲ ಆದ್ದರಿಂದ ಇದು ವಾಸ್ತವವಾಗಿ VRNL ಆಗಿದೆ ಅದು ಸ್ವೀಕರಿಸುವ ಅಂತ್ಯ no ಲೋಡ್ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ ಮೈನಸ್ ಸ್ವೀಕರಿಸುವ ಎಂಡ್ F ಅಲ್ಲಿ ಪೂರ್ಣ ಲೋಡ್ ವೋಲ್ಟೇಜ್ ಅನ್ನು ಪೂರ್ಣ ಲೋಡ್ ಇಂದ ಭಾಗಿಸಿದರೆ ನಂತರ 100 ರಿಂದ ಗುಣಿಸಿದರೆ ನಾವು ಈ ಸಮೀಕರಣವನ್ನು ಪಡೆಯುತ್ತೇವೆ RegulationVRNL |VRFL||VRFL|100 ಅಂದರೆ ಎಲ್ಲಿ VRNL ಎಲ್ಲೆಲ್ಲಿ ಇದೆ ಅಲ್ಲಿ ಮೋಡ್ ಇದೆ ಆದ್ದರಿಂದ ಯಾವುದೇ ಲೋಡ್ ಸ್ವೀಕರಿಸುವ ಎಂಡ್ ವೋಲ್ಟೇಜ್ ಮತ್ತು VRFL ಪೂರ್ಣ ಪ್ರಮಾಣದ ಲೋಡ್ ಸ್ವೀಕರಿಸುವ ಎಂಡ್ ವೋಲ್ಟೇಜ್ ಆಗಿದೆ ಈಗ ಇದು ಶೇಕಡಾವಾರು ವೋಲ್ಟೇಜ್ ನಿಯಂತ್ರಣ ಆಗಿದೆ ಆದ್ದರಿಂದ ಯಾವುದೇ ಲೋಡ್ನಿಂದ ಪೂರ್ಣ ಲೋಡ್ಗೆ ಹೋಗುವಾಗ ಸಾಲಿನ ತುದಿಯಲ್ಲಿ ಸ್ವೀಕರಿಸುವ ಶೇಕಡಾವಾರು ವೋಲ್ಟೇಜ್ ಬದಲಾಗುತ್ತದೆ ಎಂದು ಇದರ ಅರ್ಥವಾಗಿದೆ ಇಲ್ಲಿ IR 0 ಅಂದರೆ ಯಾವುದೇ ಲೋಡ್ ಇಲ್ಲದೇ IR 0 ಎನ್ನುತ್ತಾರೆ ಆದ್ದರಿಂದ IR 0 ಅಂದರೆ ಯಾವುದೇ ಲೋಡ್ ಇಲ್ಲದೇ ಇದನ್ನು ಸಮೀಕರಣ 1 ರಲ್ಲಿ ಹಾಕಿ ನಂತರ ನೀವು ಯಾವುದೇ ಲೋಡ್ ಇಲ್ಲದೆIR 0 VR VR ಪಡೆಯುತ್ತೀರಿ ಆದ್ದರಿಂದ ಈ ಸಮೀಕರಣದಲ್ಲಿ IR 0 ಅನ್ನು ಇರಿಸಿ ಮತ್ತು ಇಲ್ಲಿ VR VRNL ಅನ್ನು ಯಾವುದೇ ಲೋಡ್ ಅನ್ನು ಹಾಕದೆ ನಂತರ VRNL VSA ಪಡೆಯುತ್ತೀರಿ ಇದು ಸಮೀಕರಣ 8 ಸರಿನಾ ಈ ಸಮೀಕರಣದಿಂದ ಇದು ಅರ್ಥವಾಗುವಂತಹದ್ದಾದರೂ IR 0 ಮತ್ತು VR VRNL ಅನ್ನು ಮಾತ್ರ ಹಾಕುತ್ತೀರಿ ಆದ್ದರಿಂದ VRNL ಅಂದರೆ VR VSAಗೆ ಸಮಾನವಾಗಿರುತ್ತದೆ ಇದು ಸಮೀಕರಣ 8 ಆಗಿದೆ ಆದ್ದರಿಂದ ಈ VRNL ಯಾವುದೇ ಲೋಡ್ ಇಲ್ಲದೆ VSA ಎಂದು ಹಿಂದಿನ ಸಮೀಕರಣದಲ್ಲಿ ಇರಿಸಿದ್ದೀರಿ ಅಂದರೆ ಈ ಸಮೀಕರಣ 7 ಆಗಿದೆ ಆದ್ದರಿಂದ ಅದು VS ಆಗಿರುತ್ತದೆ ಇದು VS ಮೈನಸ್ ಮ್ಯಾಗ್ನಿಟ್ಯೂಡ್ A VRFL ಅನ್ನು A VRFL ಪ್ರಮಾಣದಿಂದ ಭಾಗಿಸಿದ್ರೆ ಇದು 100 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ A 1 ಎಂದು ನೋಡಿದರೆ ಸಣ್ಣ ಸಾಲಿಗೆ ಇದು ಸಮೀಕರಣ 9 ಆಗಿದೆ ಆದ್ದರಿಂದ ಮೋಡ್ A 1 ಮೋಡ್ A 1 ಮತ್ತು ಸಣ್ಣ ಸಾಲಿನ VR ಮತ್ತು ಪೂರ್ಣ ಲೋಡ್ VR ಎರಡು ಸಮಾನವಾಗಿರುತ್ತದೆ RegulationVS |A||VRFL||A||VRFL|100 ನಂತರ ಈ ಸಣ್ಣ ಲೈನ್ ರೇಖಾಚಿತ್ರ VR ಎಂಬುದು ಫುಲ್ ಲೋಡ್ VR ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಶೇಕಡಾವಾರು ವೋಲ್ಟೇಜ್ ನಿಯಂತ್ರಣವನ್ನು ಅನ್ನು ಹೀಗೆ ಬರೆಯಬಹುದು ಎಲ್ಲದರ ಪ್ರಮಾಣವು ಇಂಟು 100ಕ್ಕೆ ಸರಿಯಾಗಿದೆ ಆದ್ದರಿಂದ ಇದು ಸಮೀಕರಣ 10 ಆಗಿದೆ ಈಗ ಸಮೀಕರಣ 10 ಮತ್ತು ಸಮೀಕರಣ 6 ಅನ್ನು ಬಳಸುವುದರಿಂದ ಸರಿಯಾದ ಅರ್ಥವನ್ನು ಪಡೆಯಬಹುದು regulationVS VRVR ಇದು ಸಮೀಕರಣ 6 ಇದು ಮ್ಯಾಗ್ನಿಟ್ಯೂಡ್ VS ಈ ಒಂದು V ಮ್ಯಾಗ್ನಿಟ್ಯೂಡ್ VR ಗೆ ಸಮಾನವಾಗಿರುತ್ತದೆ ಮತ್ತು ಈ ಪದದ ಅರ್ಥ ಮ್ಯಾಗ್ನಿಟ್ಯೂಡ್ VS ಮೈನಸ್ ಮ್ಯಾಗ್ನಿಟ್ಯೂಡ್ VR ಎಂಬ ಪದದ ಮ್ಯಾಗ್ನಿಟ್ಯೂಡ್ IRcos δXsin δ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಅಭಿವ್ಯಕ್ತಿ ಸಮೀಕರಣ 10 ಆಗಿದೆ ಈ ಅಭಿವ್ಯಕ್ತಿಯಲ್ಲಿ ಮ್ಯಾಗ್ನಿಟ್ಯೂಡ್ ಈ ಪದದಿಂದ ಮ್ಯಾಗ್ನಿಟ್ಯೂಡ್ VS ಮೈನಸ್ ಮ್ಯಾಗ್ನಿಟ್ಯೂಡ್ VR ಅನ್ನು IRcos δXsin δ ರಿಂದ ಬದಲಾಯಿಸುತ್ತದೆ ನೀವು ಅದನ್ನು ಹಾಕಿದರೆ ಈ ಸಮೀಕರಣವು ಶೇಕಡಾ ವೋಲ್ಟ್ ನಿಯಂತ್ರಣವು ಪರಿಮಾಣವಾಗಿ ಪರಿಣಮಿಸುತ್ತದೆ ಇದು ಸಮೀಕರಣ 11 ಆಗಿದೆ IRcos RXsin R VR 100 ಮೇಲಿನ ಡೆರಿವಿಯೇಶನ್ R ಲ್ಯಾಗಿಂಗ್ ಲೋಡ್ ಅನ್ನು ಪಾಸಿಟಿವ್ ಎಂದು ಪರಿಗಣಿಸಲಾಗಿದೆ ನಮ್ಮ ಫಾಸರ್ ರೇಖಾಚಿತ್ರದ ಪ್ರಕಾರ ಪರಿಗಣಿಸಿದ್ದೇವೆ ಆದ್ದರಿಂದ ಲ್ಯಾಗಿಂಗ್ ಲೋಡಗೆ R ಇದು ಧನಾತ್ಮಕವಾಗಿರುತ್ತದೆ ಆದ್ದರಿಂದ R ಪ್ರಮುಖ ಲೋಡ್ ಪ್ರಮುಖ ಪವರ್ ಅಂಶದ ಲೋಡ್ ಈ ಮ್ಯಾಗ್ನಿಟ್ಯೂಡ್ವು ಋಣಾತ್ಮಕವಾಗಿದೆ Percentage voltage regulationI |VR| ನಂತರ I ಇದರಿಂದ ಋಣಾತ್ಮಕವಾದ R ಅನ್ನು ಪಡೆಯುತ್ತೇವೆ ನಂತರ cos cos R sin sin R ಅದರಿಂದ Xsin R ಮ್ಯಾಗ್ನಿಟ್ಯೂಡ್ VR ಪ್ರಕಾರ ಇದು ಸಮೀಕರಣ 12 ಆಗಿದೆ ವೋಲ್ಟೇಜ್ ನಿಯಂತ್ರಣವು ರೇಖೆಯ ವೋಲ್ಟೇಜ್ ಡ್ರಾಪ್ ಅಳತೆಯಾಗಿದೆ ಎಂದು ಸಮೀಕರಣ 11 ಮತ್ತು 12 ರಿಂದ ಸ್ಪಷ್ಟವಾಗುತ್ತದೆ ಮತ್ತು ಲೋಡ್ ಪವರ್ ಫ್ಯಾಕ್ಟರ್ ಅನ್ನು ಅವಲಂಬಿಸಿರುತ್ತದೆ ಏಕೆಂದರೆ ಇದು ಮೂಲತಃ ಇದು ಒಂದು ಲೈನ್ ವೋಲ್ಟೇಜ್ ಡ್ರಾಪ್ ಈ ಪದ ಅಥವಾ ಈ ಪದವು ಮೂಲತಃ ಲೈನ್ ವೋಲ್ಟೇಜ್ ಡ್ರಾಪ್ ಆಗಿದೆ ಏಕೆಂದರೆ ಮ್ಯಾಗ್ನಿಟ್ಯೂಡ್ VS ಮೈನಸ್ ಮ್ಯಾಗ್ನಿಟ್ಯೂಡ್ VR ಎನ್ನುವುದು ಲೈನ್ ವೋಲ್ಟೇಜ್ ಡ್ರಾಪ್ ಈ ಮ್ಯಾಗ್ನಿಟ್ಯೂಡ' ನ I ಇಂಟು ಈಪದಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಮೂಲತಃ ಲೈನ್ ವೋಲ್ಟೇಜ್ ಡ್ರಾಪ್ ಮತ್ತು ಅದು ಲೋಡ್ ಪವರ್ ಫ್ಯಾಕ್ಟರ್ ಅನ್ನು ಅವಲಂಬಿಸಿರುತ್ತದೆ ಲೋಡ್ ಪವರ್ ಫ್ಯಾಕ್ಟರ್ ಸಹಜವಾಗಿ ಅದು ಲೋಡ್ ಪವರ್ ಫ್ಯಾಕ್ಟರ್ ಅನ್ನು ಅವಲಂಬಿಸಿರುತ್ತದೆ ಈ ವಿಷಯಕ್ಕೆನಿಜವಾಗಿ R ಹೊಂದಿರುವ ಕಾರಣ ಇದು ಲೋಡ್ ಕರೆಂಟ್ ಕೋನ ಏಕೆಂದರೆ ಈ ಕರೆಂಟ್ ಲೋಡ್ಗೆ ಹೋಗುತ್ತಿದೆ ಆದ್ದರಿಂದ ಅದು ಕೋನ ಮತ್ತು ಅದರ ಕೋನವು R ಈ ಹಸಿರು ಬಣ್ಣ ಅಂದರೆ ಇದು ಲೋಡ್ ಪವರ್ ಫ್ಯಾಕ್ಟರ್ ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಮೂಲತಃ ಅದರ ಲೋಡ್ ಕೋನ ಮತ್ತು ಲೋಡ್ ಕರೆಂಟ್ ಕೋನವನ್ನು R ಸ್ವೀಕರಿಸುವ ಎಂಡ್ ವೋಲ್ಟೇಜ್ ಇದರ ಮೇಲೆ ಅವಲಂಬಿತವಾಗಿರುತ್ತದೆ ಇದು ಸಮೀಕರಣ 12 ಆಗಿದೆ ಆದ್ದರಿಂದ ಇದು ಎಲ್ಲ ರೇಖೆಗಳಿಗೆ ಅಂದರೆ ಉದ್ದವಾದ ಲೈನ್ ಮಧ್ಯಮ ಗಾತ್ರದ ಲೈನ್ ಮತ್ತು ಸಣ್ಣ ಲೈನ್ ಗಳಿಗೆ ಗಣಿತದ ಅಭಿವ್ಯಕ್ತಿಯನ್ನು ರಚಿಸಬಹುದು ಮುಂದಿನದು ಮಧ್ಯಮ ಪ್ರಸರಣ ಲೈನ್ ಸಾಮಾನ್ಯವಾಗಿ ಅದನ್ನು 80 ಕಿಲೋಮೀಟರ್ ಲೈನ್ ಅನ್ನು ಮಧ್ಯಮ ಪ್ರಸರಣ ಲೈನ್ ಎಂದು ಕರೆಯುತ್ತೇವೆ 80 ಕಿಲೋಮೀಟರ್ಗಿಂತ ಹೆಚ್ಚು ಮತ್ತು 250 ಕಿಲೋಮೀಟರ್ಗಿಂತ ಕಡಿಮೆ ಉದ್ದವನ್ನು ಹೊಂದಿದ ಲೈನ್ ಅನ್ನು ಮಧ್ಯಮ ಉದ್ದದ ಲೈನ್ಗಳು ಎಂದು ಕರೆಯುತ್ತೇವೆ ಮತ್ತು ಲೈನ್ ಚಾರ್ಜಿಂಗ್ ಕರೆಂಟ್ ಗಣನೀಯವಾಗಿ ಇರುತ್ತದೆ ಮತ್ತು ಷಂಟ್ ಕೆಪಾಸಿಟನ್ಸ್ಅನ್ನು ಅಂತಹ ದೀರ್ಘ ಲೈನ್ಗೆ ಪರಿಗಣಿಸಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಚಾರ್ಜಿಂಗ್ ಕೆಪಾಸಿಟನ್ಸ್ ಅಥವಾ ಷಂಟ್ ಅಡ್ಡ್ಮಿಟ್ಟನ್ಸ್ ವಿಷಯವನ್ನು ಪರಿಗಣಿಸಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಇದನ್ನು ಮಧ್ಯಮ ಉದ್ದದ ರೇಖೆ ಮತ್ತು ನಾಮಮಾತ್ರದ ಪ್ರಾತಿನಿಧ್ಯ ಎಂದು ಭಾವಿಸೋಣ ಪ್ರಾತಿನಿಧ್ಯ ಹಕ್ಕು ಅಂದರೆ ಚಾರ್ಜಿಂಗ್ ಪ್ರವೇಶ ಏನೇ ಇರಲಿ ಚಾರ್ಜಿಂಗ್ ಪ್ರವೇಶವಿದೆ ಎಂದು ಎರಡೂ ಬದಿಯಲ್ಲಿ ಅರ್ಧದಷ್ಟು ಭಾಗವನ್ನು ಒಟ್ಟುಗೂಡಿಸಿದ್ದೀರಿ ಅಂದರೆ ಈ ಭಾಗY2 ಮತ್ತು ಈ ಕಡೆ Y2 ಆದ್ದರಿಂದ ಇದನ್ನು ನೆಟ್ವರ್ಕ್ ಎಂದು ಕರೆಯಲಾಗುತ್ತದೆ ಇದು ಪ್ರಸರಣ ರೇಖೆ Z R j X ಮತ್ತು ಇದು ಲೋಡ್ ಸರಿನಾ ಆದ್ದರಿಂದ ಎಂಡ್ ವೋಲ್ಟೇಜ್ ಕಳುಹಿಸುವುದು VS ಆಗಿದೆ ಎಂಡ್ ವೋಲ್ಟೇಜ್ ಸ್ವೀಕರಿಸುವುದು VR ಸರಿನಾ ಮತ್ತು ನೀವು ಕರೆಯುವದು ಮತ್ತು ಇದು ನಿಮ್ಮ ಕಳುಹಿಸುವ ಎಂಡ್ ಕರೆಂಟ್ IS ಇಲ್ಲಿಯೇ IC1 IC2 ಇದರ ಮೂಲಕ ಸರಿಯಾದ ಕರೆಂಟ್ವನ್ನು ತೋರಿಸಲಾಗಿಲ್ಲ ಇದು IS ಮತ್ತು ಮತ್ತೆ ಈ ಸ್ವೀಕರಿಸುವ ಎಂಡ್ ಕರೆಂಟ್ IR ಇದು ಲೋಡ್ಗೆ ಹೋಗುತ್ತಿದೆ ಇದು IL IL ಎಂದರೆ ಲೈನ್ಗೆ ಲೋಡ್ ಆಗುವುದಿಲ್ಲ ಸರಿನಾ ಮತ್ತು ಎಂಡ್ ಕರೆಂಟ್ IR ಅನ್ನು ಸ್ವೀಕರಿಸುತ್ತದೆ ಇದು ನಿಜವಾಗಿ ಕರೆಂಟ್ ಅನ್ನು ಲೋಡ್ ಮಾಡುತ್ತದೆ ಸರಿನಾ ಮತ್ತು IL ಎಂದರೆ I ಲೈನ್ ಇದು ಲೈನ್ನ ಪ್ರಾತಿನಿಧ್ಯವಾಗಿದೆ ಇದು ನೀವು ಪ್ರತಿನಿಧಿಸುವ ರೀತಿಯಲ್ಲಿ ಪ್ರತಿನಿಧಿಸುತ್ತದೆ ಮತ್ತು ಇದು ಲೋಡ್ ಮತ್ತು ಸ್ವೀಕರಿಸುವ ವೋಲ್ಟೇಜ್ VR ಲೋಡ್ನಾದ್ಯಂತ ವೋಲ್ಟೇಜ್ ಇದೆ VR ಸರಿನಾ ಈಗ ಈ ಕಳುಹಿಸುವ ಎಂಡ್ ವೋಲ್ಟೇಜ್ ಗೆ ಹೋದರೆ ನಾಮಮಾತ್ರ ಮಾದರಿಗಾಗಿ ಮತ್ತು ಕಳುಹಿಸುವ ಕರೆಂಟ್ ಅನ್ನು ಕಂಡುಹಿಡಿಯಬೇಕು ಮತ್ತು A B C D ನಿಯತಾಂಕಗಳ ರೂಪದಲ್ಲಿ ಕಂಡುಹಿಡಿಯಬೇಕು ಆದ್ದರಿಂದ KCL ನಿಂದ IL ಗೊತ್ತುಪಡಿಸಿದ ಸರಣಿ ಪ್ರತಿರೋಧದ ಕರೆಂಟ್ ಆದ್ದರಿಂದ ಈ ಹಂತದಲ್ಲಿ IL ಗೆ ಸಮನಾಗಿರುತ್ತದೆ ಈ ಕಿರ್ಚಾಪ್ಸ್ ಲಾKirchoffs law ಅನ್ವಯಿಸಿದರೆ IL IR ಸಿಗುತ್ತದೆ ಮತ್ತು ಇದರ ಮೂಲಕ ಷಂಟ್ ಅಡ್ಮಿಟ್ಟನ್ಸ್ ಕರೆಂಟ್ Y2 ಇದು ಷಂಟ್ ಅಡ್ಮಿಟ್ಟನ್ಸ್ Y2 VR ಅದಕ್ಕಾಗಿಯೇ KCL ಅನ್ನು ಅನ್ವಯಿಸಿದರೆ KCL ನಿಂದ ಈ ಸಾಲಿನ ಕರೆಂಟ್ IL IR Y2 VR ಇದು ಸಮೀಕರಣ 13 ಆಗಿದೆ ಆದ್ದರಿಂದ KVLನಿಂದ ಕಳುಹಿಸುವ ಎಂಡ್ ವೋಲ್ಟೇಜ್ KVLನಿಂದ ಬಂದಿದೆ ಕಳುಹಿಸುವ ಎಂಡ್ ವೋಲ್ಟೇಜ್ ಇದು ಈ ಲೂಪ್ನಲ್ಲಿ KVL ಅನ್ನು ಸರಿಯಾಗಿ ಅನ್ವಯಿಸುತ್ತೀರಿ ಆದ್ದರಿಂದ VS ಮೂಲತಃ Z IL VR ಗೆ ಸಮಾನವಾಗಿರುತ್ತದೆ ಆದ್ದರಿಂದ VR ನ್ನು ಮೊದಲು ಬರೆಯುತ್ತೇವೆ ಆದ್ದರಿಂದ VS VR Z IL ಸಮೀಕರಣ 14 ಆಗಿದೆ ಈಗ IL ಗಾಗಿ ಇಲ್ಲಿ ಪರ್ಯಾಯವಾಗಿ IL ಅಭಿವ್ಯಕ್ತಿಯನ್ನು ಇಲ್ಲಿ ಬದಲಿಸುತ್ತೀರಿ ಹೀಗೆ ಮಾಡಿದರೆ VS ಅನ್ನು ಸಮೀಕರಣ 14 ಮತ್ತು 13 ಇಂದ ಬರೆಯಲು VS1ZY2VRZIR ಆದ್ದರಿಂದ ಕಳುಹಿಸುವ ಎಂಡ್ ವೋಲ್ಟೇಜ್ ಅನ್ನು VR ಮತ್ತು IR ನೊಂದಿಗೆ ಇಲ್ಲಿ ಪಡೆದುಕೊಂಡಿದ್ದೇವೆ ಇದು ಸಮೀಕರಣ 15 ಆಗಿದೆ ಅಂತೆಯೇ ಅದೇ ರೀತಿ ಕಳುಹಿಸುವ ಎಂಡ್ ಕರೆಂಟ್ IS IL Y2 VS ಆಗಿದೆ ಆದ್ದರಿಂದ ಎಂಡ್ ಕರೆಂಟ್ ಕಳುಹಿಸುವುದರಿಂದ ಇದು KCL ಅನ್ನು ಅನ್ವಯಿಸುತ್ತದೆ ಈ ಹಂತದಲ್ಲಿ ಇಲ್ಲಿ ಕಿರ್ಚಾಪ್ಸ್ ಲಾKirchoffs law ಅನ್ವಯಿಸುವುದರಿಂದ ಆದ್ದರಿಂದ IS ಇದು ಈ ಶಾಖೆಯ ಕರೆಂಟ್ IL Y2 VS Y2 VSಈ ಷಂಟ್ ಅಡ್ಮಿಟ್ಟನ್ಸ್ ನಿಂದ ವೋಲ್ಟೇಜ್ VS ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ IS IL Y2 VS ಅನ್ನು ಪಡೆಯುತ್ತೀರಿ ಈಗ 16 15 ಮತ್ತು 13 ಸಮೀಕರಣಗಳಿಂದ ಈ ಸಮೀಕರಣ 16 ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುತ್ತೇನೆ ಇದು IL ಮತ್ತು VS ನ ಒಂದು ಫಂಕ್ಷನ್ ಆಗಿದೆ IL ಮತ್ತು VS ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಸಮೀಕರಣವನ್ನು ಪಡೆಯುತ್ತೇವೆ IS Y1ZY4 VR1ZY2IR ಇದು ಸಮೀಕರಣ17 ಆಗಿದೆ ಆದ್ದರಿಂದ VS IS ಸಂಬಂಧವನ್ನು VR ಮತ್ತು IR ನ ಪರಿಭಾಷೆಯಲ್ಲಿ ಪಡೆದದ್ದೇವೆ ಈಗ ಇದನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಇರಿಸಿ ಆದ್ದರಿಂದ VS IS 1ZY2 Z Y 1ZY4 1ZY2 VR ಮೇಲೆ IR ಇದು ಸಮೀಕರಣ 18 ಆಗಿದೆ VS IS 1ZY2 Z Y 1ZY4 1ZY2 VR IR ಆದ್ದರಿಂದ A B C D ನಿಯತಾಂಕಗಳು A 1ZY 2 B Z C Y1ZY 4ಮತ್ತು D 1ZY 2 ಮತ್ತೊಮ್ಮೆ A 1ZY 2 ಆದ್ದರಿಂದ ಪ್ರಸರಣ ರೇಖೆ ಯಿಂದ ನಮಗೆ A B C D ನಿಯತಾಂಕಗಳು ದೊರೆತಿವೆ ಮುಂದಿನದು ಆ ಉದ್ದವಾದ ಪ್ರಸರಣ ಮಾರ್ಗ ಆದ್ದರಿಂದ ಸಣ್ಣ ಮತ್ತು ಮಧ್ಯಮ ಉದ್ದದ ಲೈನ್ಗಳಿಗಾಗಿ ಲೈನ್ ನಿಯತಾಂಕಗಳನ್ನು ಲಂಪ್ ಮಾಡಬೇಕೆಂದು ಗ್ರಹಿಸುವ ಮೂಲಕ ನಿಖರ ಮಾದರಿಗಳನ್ನು ಪಡೆಯಲಾಗಿದೆ ಸಣ್ಣ ಲೈನ್ಗೆ ಯಾವುದನ್ನೂ ಪರಿಗಣಿಸಿಲ್ಲ ಮಧ್ಯಮ ರೇಖೆಯ ಅಡ್ಡ್ಮಿಟ್ಟನ್ಸ್ ಎರಡೂ ಬದಿಯ ಅರ್ಧದಷ್ಟು ಉದ್ದವಾಗಿದೆ ಎಂದು ನಾವು ಪರಿಗಣಿಸಿದ್ದೇವೆ ಮಾದರಿಯನ್ನು ಬಳಸುವುದು ಇನ್ನೊಂದು ವಿಷಯ ಇಲ್ಲಿ ನಾವು T ನೆಟ್ವರ್ಕ್ ಅನ್ನು ಉಪಯೋಗಿಸುವುದಿಲ್ಲ ಎಂದು ಹೇಳಲು ಬಯಸುತ್ತೇನೆ ನೀವು ಪ್ರಸರಣ ಮಾರ್ಗವನ್ನು ಸರಿಯಾಗಿ ಹೊಂದಿದ್ದೀರಿ ಎಂದು ಭಾವಿಸೋಣ ಸಾಮಾನ್ಯವಾಗಿ ಪ್ರಸರಣ ರೇಖೆಯನ್ನು ಹೊಂದಿದ್ದೀರಿ ಮತ್ತು ಈ ಕಡೆZ2 ಮತ್ತು Z2 ಅನ್ನು Y ಅಲ್ಲಿ ಇಟ್ಟರೆ ಮತ್ತು ಈ ಭಾಗವು ಮೈನಸ್ VS ನ ಭಾಗವಾಗಿದೆ ಈ ಸೈಡ್ ಲೋಡ್ ಸಹಜವಾಗಿ ಇದೆ ಆದರೆ ಈ ಭಾಗವು ಲೋಡ್ ಅನ್ನು ತೋರಿಸುತ್ತಿಲ್ಲ ಇದು Y ಇಲ್ಲಿ Z2 ಹಾಕಿದರೆ ಈ ಭಾಗವು ಏನಾಗುತ್ತದೆ ಅದು T ನೆಟ್ವರ್ಕ್ ಆಗಿದ್ದರೆ ನಂತರ ಏನಾಗಬಹುದು ಒಂದು ಹೆಚ್ಚುವರಿ ನೋಡ್ ಅನ್ನು ಸರಿಯಾಗಿ ರಚಿಸುತ್ತಿದ್ದೀರಿ ಅಂದರೆ ಸಮಸ್ಯೆ ಹೆಚ್ಚು ಜಟಿಲವಾಗುತ್ತದೆ ಮತ್ತು ಲೈನ್ನ ಪ್ರತಿರೋಧವನ್ನು ಈ ಭಾಗದ ಅರ್ಧದಷ್ಟು ಮಾಡಿದ್ದೇವೆ ಅರ್ಧದಷ್ಟು ಈ ಭಾಗದ ಒಟ್ಟು Z ಈ ಭಾಗ ಮತ್ತು Y ಅನ್ನು ಹಾಕಿದರೆ ಮಾತ್ರ ಸಮಸ್ಯೆ ಇನ್ನೂ ಒಂದು ನೋಡ್ ಅನ್ನು ರಚಿಸುತ್ತಿದ್ದೀರಿ ಅಂದರೆ ಟ್ರಾನ್ಸ್ ಪವರ್ ಸಿಸ್ಟಮ್ನಲ್ಲಿ ಅನೇಕ ನೋಡ್ಗಳ ಬಸ್ ಬಾರ್ ಸರಿಯಾಗಿಯೇ ಇದೆ ಪ್ರತಿ ಲೈನ್'ಗೆ ಒಂದು ಹೆಚ್ಚುವರಿ ಬಸ್ ಬಾರ್ ಅನ್ನು ರಚಿಸುತ್ತೀರಿ ಮತ್ತು ಇದು ಸಮಸ್ಯೆಯ ಆಯಾಮವನ್ನು ಹೆಚ್ಚಿಸುತ್ತದೆ ಅದಕ್ಕಾಗಿಯೇ ಈ ಕ್ಯಾರಿಗಾಗಿ T ನೆಟ್ವರ್ಕ್ ಅನ್ನು ಬಳಸುವುದಿಲ್ಲ ಅಥವಾ ಲೈನ್ ಮಾಡೆಲಿಂಗ್ಗಾಗಿ ಆ ವಿಧಾನವನ್ನು ಸರಿಯಾಗಿ ಬಳಸುತ್ತೇವೆ ಆದ್ದರಿಂದ ಇದರ ಅರ್ಥವೇನೆಂದರೆ ಲೈನ್ಗಳು 250 ಕಿಲೋಮೀಟರ್ಗಿಂತಲೂ ಹೆಚ್ಚು ಉದ್ದವಿದ್ದರೆ ನಿಖರವಾದ ಪರಿಹಾರಕ್ಕಾಗಿ ನಿಯತಾಂಕಗಳನ್ನು ಲೈನ್ ಉದ್ದಕ್ಕೂ ಏಕರೂಪವಾಗಿ ವಿತರಿಸಿದಂತೆ ತೆಗೆದುಕೊಳ್ಳಬಹುದು ಆದ್ದರಿಂದ ಇದರರ್ಥ ಪ್ರತಿ ಹಂತದಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಬಿಂದುವಿನಿಂದ ಬದಲಾಗುತ್ತದೆ ಅದು ಲೈನ್ ನ್ ಉದ್ದದ ಭಾಗದಲ್ಲಿ ಏಕರೂಪವಾಗಿ ವಿತರಿಸಲ್ಪಡುತ್ತದೆ ಮತ್ತು ಆ ಸಂದರ್ಭದಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಗಳು ಲೈನ್ ನಲ್ಲಿ ಬಿಂದುವಿನಿಂದ ಬಿಂದುವಿಗೆ ಬದಲಾಗುತ್ತವೆ ಈಗ ಈ ವಿಭಾಗದಲ್ಲಿ ಈ ಅಭಿವ್ಯಕ್ತಿ ಮತ್ತು ಸಾಲಿನಲ್ಲಿನ ಯಾವುದೇ ಹಂತದಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ಗೆ ವೋಲ್ಟ್ ಅಭಿವ್ಯಕ್ತಿ ಏನು ಪಡೆಯುತ್ತದೆ ನಂತರ ಇವುಗಳ ಆಧಾರದ ಮೇಲೆ ಈ ಸಮೀಕರಣದ ಆಧಾರದ ಮೇಲೆ ನಾವು ಸಮಾನತೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಮೊದಲು ನೀವು ನಿಖರತೆಗೆ ಹೋಗುತ್ತೀರಿ ನಂತರ ಸಮಾನತೆ ಗೆ ಈಗ ಮೊದಲು ನೀವು ಈ ರೇಖಾಚಿತ್ರವನ್ನು ನೋಡುತ್ತೀರಿ ಇದು ಇದು ದೀರ್ಘ ಪ್ರಸರಣ ಮಾರ್ಗವಾಗಿದೆ ನಂತರ ಈ ದೂರವನ್ನು ನಾವು ಸ್ವೀಕರಿಸುವ ತುದಿಯಿಂದ ಕಳುಹಿಸುವ ಅಂತ್ಯದವರೆಗೆ ಅಳೆಯುತ್ತಿದ್ದೇವೆ ಇದು ಎಂಡ್ ವೋಲ್ಟೇಜ್ VS ಪ್ಲಸ್ ಮೈನಸ್ ಅನ್ನು ಕಳುಹಿಸುತ್ತಿದೆ ಅಲ್ಲಿ ಇದು VR ಎಂದು ತೋರಿಸಲಾಗಿದೆ ಈ ಡ್ಯಾಶ್ ಡ್ಯಾಶ್ ಎಂದರೆ ದೀರ್ಘ ಲೈನ್ ಮತ್ತು ಈ ಕಡೆಯಿಂದ ನಾವು ಇದೀಗ ದೂರವನ್ನು ಅಳೆಯುತ್ತಿದ್ದೇವೆ ಮತ್ತು ಆ ಸಂದರ್ಭದಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಸಾಲಿನಲ್ಲಿ ಬಿಂದುವಿನಿಂದ ಬಿಂದುವಿಗೆ ಬದಲಾಗುತ್ತವೆ ಈಗ ಈ ವಿಭಾಗದಲ್ಲಿ ಈ ಅಭಿವ್ಯಕ್ತಿ ಮತ್ತು ಸಾಲಿನ ಯಾವುದೇ ಹಂತದಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ವೋಲ್ಟ್ ಅಭಿವ್ಯಕ್ತಿ ಪಡೆಯಲಾಗುವುದು ನಂತರ ಇವುಗಳ ಆಧಾರದ ಮೇಲೆ ಈ ಸಮೀಕರಣದ ಆಧಾರದ ಮೇಲೆ ಸಮಾನತೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಈಗ ಮೊದಲು ಈ ರೇಖಾಚಿತ್ರವನ್ನು ನೋಡುತ್ತೀರಿ ಇದು ದೀರ್ಘ ಪ್ರಸರಣ ಮಾರ್ಗವಾಗಿದೆ ನಂತರ ಈ ದೂರವನ್ನು ಸ್ವೀಕರಿಸುವ ತುದಿಯಿಂದ ಕಳುಹಿಸುವ ಅಂತ್ಯದವರೆಗೆ ಅಳೆಯುತ್ತಿದ್ದೇವೆ ಆದ್ದರಿಂದ ಸ್ವೀಕರಿಸುವ ಅಂತ್ಯದ ಒಟ್ಟು ಲೈನ್ನ ಉದ್ದದಿಂದ ಇಲ್ಲಿಂದ ಇಲ್ಲಿಗೆ ನಾವು ಮಾಡುತ್ತಿರುವುದು l ಒಟ್ಟು ಲೈನ್ನ ಉದ್ದ l ಆಗಿದೆ ಆದ್ದರಿಂದ x ದೂರದಲ್ಲಿ ಅಂತ್ಯವನ್ನು ಪಡೆಯುವುದರಿಂದ ನಾವು ಸಣ್ಣ ಅಂತರವನ್ನು ಪರಿಗಣಿಸುತ್ತಿದ್ದೇವೆ ಅದನ್ನು ∆x ಎಂದು ಹೇಳುತ್ತೇವೆ ∆x ಸಣ್ಣ ಏರಿಕೆ ಬಹಳ ಸಣ್ಣ ಆಗಿದೆ ಸರಿನಾ ಆದ್ದರಿಂದ ನಾವು ∆x ಅನ್ನು ಪರಿಗಣಿಸುತ್ತಿದ್ದೇವೆ ಆದ್ದರಿಂದ ದೂರದಲ್ಲಿ x ಈ ವೋಲ್ಟೇಜ್ ಅಂದರೆ ಇದು x ಮತ್ತು ಇದು ನಿಮ್ಮ x ∆x ಸರಿನಾ ಆದ್ದರಿಂದ ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ನಾವು x ದೂರದಲ್ಲಿ ವೋಲ್ಟೇಜ್ ಅನ್ನು ಬರೆಯುತ್ತಿದ್ದೇವೆ ಇಲ್ಲಿ V ಸರಿನಾ ಮತ್ತು ಈ ಸಣ್ಣ ಉದ್ದ ∆x ಗೆ ಅದು ಮತ್ತೆ ಸಣ್ಣ y ಎಂದು ಇದು ಒಟ್ಟು ಪ್ರವೇಶವಲ್ಲ ಅದು ಆರಂಭದಲ್ಲಿ ಪ್ರತಿ ಯೂನಿಟ್ ಉದ್ದಕ್ಕೆ ನಾನು ನಿಮಗೆ ಸಣ್ಣ z ಎಂದು ಹೇಳಿದ ನಾಮಕರಣವನ್ನು ನೀಡುತ್ತಿದ್ದೇನೆ ಎಂದರೆ ಅದು ಪ್ರತಿ ಯೂನಿಟ್ಗೆ ಅದು ಪ್ರತಿ ಯೂನಿಟ್ ಉದ್ದಕ್ಕೆ ಪ್ರತಿರೋಧ ಮತ್ತು y ಸಣ್ಣ y ಎಂಬುದು ಯುನಿಟ್ ಉದ್ದಕ್ಕೆ ಪ್ರತಿರೋಧ ಮತ್ತು ∆x ಎಂದರೆ ಉದ್ದವು ಮೀಟರ್ ಆಗಿರಬಹುದು ಸರಿನಾ ಆದ್ದರಿಂದ ಈ ಸಣ್ಣ y ∆x ಸಣ್ಣ y ∆x ಅಂದರೆ ನಾವು ತೆಗೆದುಕೊಂಡ ಈ ಸಣ್ಣ ಏರಿಕೆ π ಮಾದರಿ ಮತ್ತು x ದೂರದಲ್ಲಿ ವೋಲ್ಟೇಜ್ V ಇದು ಫಾಸರ್ ಪ್ರಮಾಣವಾಗಿದೆ ಈ x ∆x ದೂರದಲ್ಲಿ ಈ ವೋಲ್ಟೇಜ್ V x ∆x ಮತ್ತು ದೂರದಲ್ಲಿ ಕರೆಂಟ್ I x ∆x ಆಗಿದೆ ಅಂದರೆ ನಾವು ಸ್ವೀಕರಿಸುವ ತುದಿಯಿಂದ ಅಳತೆ ಮಾಡಿದರೆ ಉದ್ದ x ದೂರದಲ್ಲಿ ಈ ಸಣ್ಣ ಹೆಚ್ಚುತ್ತಿರುವ ಉದ್ದವನ್ನು ∆x ಎಂದು ಪರಿಗಣಿಸುತ್ತಿದ್ದೇವೆ ಆದ್ದರಿಂದ ಇದು ಸಣ್ಣ y ಅನ್ನು ∆x ಗೆ x ವೋಲ್ಟೇಜ್ V ಮತ್ತು x ∆x ಗೆ V x ∆x ಇಲ್ಲಿ ಕರೆಂಟ್ ಇಲ್ಲಿ ದೂರ x ನಲ್ಲಿ ಇಲ್ಲಿ ಈ ವಿಭಾಗದಲ್ಲಿ ಸಣ್ಣ ಏರಿಕೆ ವಿಭಾಗದಲ್ಲಿ I ಮತ್ತು ಇದು ಸಣ್ಣ z ∆x ಈ ವಿಭಾಗಕ್ಕೆ ಸಣ್ಣದು ಮಾತ್ರ ಇದು ಪ್ರತಿರೋಧವು z ಯುನಿಟ್ಗೆ ಪ್ರತಿ ಇಂಪೆಡೆನ್ಸ್ನಲ್ಲಿ ∆x ನಿಂದ ಗುಣಿಸಿದಾಗ ಮತ್ತು ಈ ಭಾಗವು I x ∆x ಈ ಕರೆಂಟ್ನಿಂದ ಆಗಿರುತ್ತದೆ ಆದ್ದರಿಂದ ಇದು VS ಆದ್ದರಿಂದ ಹೇಗಾದರೂ ಇದು ಕಳುಹಿಸುವ ಅಂತ್ಯವಲ್ಲ ಎಂದು ಹೇಳುತ್ತದೆ ಇದನ್ನು ಕಳುಹಿಸುವುದು ಸಣ್ಣ ದೂರ x ಎಂದು ಕಳುಹಿಸುವ ತುದಿಯ ದೂರದಲ್ಲಿದೆ ಅದೇ ರೀತಿ ಇದು ಡ್ಯಾಶ್ ಡ್ಯಾಶ್ ತೋರಿಸಲಾಗಿದೆ ಆದ್ದರಿಂದ ಈಗ ಈ ವಿವರಣೆಯೊಂದಿಗೆ ಇದು ಫಿಗರ್ 4 ಇದು ಉದ್ದದ ಒಂದು ಹಂತವಾಗಿದೆ ಇದು ವಾಸ್ತವವಾಗಿ ಫಾಸರ್ ವೋಲ್ಟೇಜ್ ನ ಸಮತೋಲನ ವ್ಯವಸ್ಥೆ ಆಗಿದೆ ಮತ್ತು ಈ ವಿಭಾಗದ ಎರಡೂ ಬದಿಯಲ್ಲಿರುವ ಕರೆಂಟ್ ಅನ್ನು ದೂರ ಕಾರ್ಯವೆಂದು ತೋರಿಸಲಾಗಿದೆ ಈ ಸಂದರ್ಭದಲ್ಲಿ KVL ಅನ್ನು ಅನ್ವಯಿಸಿದರೆ ಈ ವೋಲ್ಟೇಜ್ V V x ∆x ಆಗಿರುತ್ತದೆ ಅದು ಈ ವೋಲ್ಟೇಜ್ ನಿಜವಾಗಿದೆ ಇದು V x ∆x ಭಾಗ ಮತ್ತು ಇದು ನಿಜವಾಗಿ V ಭಾಗವಾಗಿದೆ ಆದ್ದರಿಂದ KVL ಅನ್ನು ಅನ್ವಯಿಸಿದರೆ V x ∆x ಅದರ ಸಣ್ಣ Z ಅನ್ನು ಪ್ಲಸ್ V ಆಗಿರುತ್ತದೆ ಸರಿನಾ ಆದ್ದರಿಂದ ಇದರರ್ಥ V x ∆x ಇದು ಸಣ್ಣ z ∆x I V ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದರರ್ಥ V ಜೊತೆಗೆ I V x∆x ಇದು ಇಲ್ಲಿನ ವೋಲ್ಟೇಜ್ ಆಗಿದೆ ಇದರ ಉದ್ದಕ್ಕೂ ಸಣ್ಣ z ∆x I V ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಮೀಕರಣವನ್ನು ಬರೆಯಲಾಗಿದೆ ಅಂದರೆ Vx∆x V∆x z∆x ಇದು ಸಮೀಕರಣ 19 ಆದ್ದರಿಂದ ಇದರರ್ಥ ∆x ವು 0 ಗೆ ಒಲವು ತೋರುತ್ತದೆ ಈ ಸಮೀಕರಣವು ∆x ವು 0 ಗೆ ವಿಸ್ತರಿಸಿದರೆ ಈ ಸಮೀಕರಣವನ್ನು dVdx ಆಗಿ ಬರೆಯಬಹುದು ಇಲ್ಲಿ V ಎಂಬುದು ∆x ವಾಸ್ತವವಾಗಿ ಅದು I ಅದು I ಇಲ್ಲಿ ಅದು ಸಣ್ಣ z I ಗೆ ಸರಿಯಾಗುತ್ತದೆ ಆದ್ದರಿಂದ ಇದರ ಅರ್ಥವೇನೆಂದರೆ dVdx ನಂತರ ಸಣ್ಣ z I ಗೆ ಸಮಾನವಾಗಿರುತ್ತದೆ ಯಾವಗ ∆x ನ್ನು 0 ಕ್ಕೆ ವಿಸ್ತರಿಸಿದಾಗ ಇದು ಸಮೀಕರಣ 20 ಆಗಿದೆ ಅದೇ ರೀತಿ KCL ಅನ್ನು ಅನ್ವಯಿಸಿದರೆ KCL I x ∆x ಆಗಿರುತ್ತದೆ ಆಗ I ಇದು I x ∆x ಇಲ್ಲಿರುವ ಕರೆಂಟ್ ಆಗಿದೆ ಆದ್ದರಿಂದ I x ∆x ವು I ಗೆ ಸಮಾನವಾಗಿರುತ್ತದೆ ಅಂದರೆ ಈ ಕರೆಂಟ್ I ಈ ಶಾಖೆ ಕರೆಂಟ್ I ಈ ವಿಭಾಗದ ಕರೆಂಟ್ I y ∆x ಒಳಗೆ V x ∆x ಆದ್ದರಿಂದ ಜೊತೆಗೆ y ∆x ಒಳಗೆ V x ∆x ಆದ್ದರಿಂದ I x ∆x ಇದರ ಮೂಲಕ ಕರೆಂಟ್ ಆಗುವುದು I ಜೊತೆಗೆ ಇದು ಷಂಟ್ ಅಡ್ಮಿಟ್ಟನ್ಸ್ y ಸಣ್ಣ y ∆x V x ∆x ನ ಬಾಗವಾಗಿದೆ ಆದ್ದರಿಂದ ಇದು ಕರೆಂಟ್ ಸಮೀಕರಣವಾಗಿದೆ

ಈಗ ∆x ವು 0 ಗೆ ಒಲವು ತೋರುತ್ತಿರುವಂತೆ ಸರಿಯಾಗಿ dIdxyV ಬರೆಯಬಹುದು ಆದ್ದರಿಂದ∆x ವು 0 ಗೆ ಒಲವು ತೋರುತ್ತದೆ ಆದ್ದರಿಂದ ಇದು 22 ಸಮೀಕರಣ ಈಗ ಮುಂದೆ ನೀವು 20 ಸಮೀಕರಣವನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳುತ್ತೀರಿ ಒಂದು ವೇಳೆ ನೀವು 20 ರ ಸಮೀಕರಣದ ಡಿಫ್ಫೆರೆಂಟಿಯೇಷನ್ ತೆಗೆದುಕೊಂಡರೆ ಮತ್ತು ಸಮೀಕರಣ 22 ರಿಂದ ಸಬ್ಸ್ಟಿಟ್ಯೂಟ್ ಮಾಡಿದಾಗ d2Vdx2z small z dIdxಪಡೆಯುತ್ತೇವೆ ಮತ್ತು ಈ dIdx ಈ ಸಮೀಕರಣದ ಡೆರಿವೇಟಿವನ್ನು ತೆಗೆದುಕೊಳ್ಳುತ್ತೀರಿ d2Vdx2 z dIdx ಮತ್ತು ಯಾವುದಾದರೂ dIdx ಇಲ್ಲಿ ಈ ಅಭಿವ್ಯಕ್ತಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುತ್ತೀರಿ ಹೀಗೆ ಮಾಡಿದರೆ ಆ ಸಣ್ಣ z ಸಣ್ಣ yV ಅನ್ನು ಪಡೆಯುತ್ತೀರಿ ಅಂದರೆ d2Vdx2 small zsmallyVx0 ಇದು ಸಮೀಕರಣ 23 ಆಗಿದೆ ಮುಂದೆ ನೀವು 2zy ಸಣ್ಣ z ಸಣ್ಣ y that 2 ಎಂದು ಊಹಿಸಿ ಇದು ಸಮೀಕರಣ 24 ಸರಿನಾ ಆದ್ದರಿಂದ ಈ ಸಮೀಕರಣದಲ್ಲಿ zy ಅನ್ನು 2 ಅನ್ನು ಇಂದ ಬದಲಾಯಿಸುತ್ತೀರಿ ನೀವು ಹಾಗೆ ಮಾಡಿದರೆ d2Vdx2 2V 0 ಇದು ಸಮೀಕರಣ 25 ಇದು ದ್ವಿತೀಯ ಡಿಫ್ರ್ಎಂಟ್ರಿಯಾಲ್ ಸಮೀಕರಣವಾಗಿದೆ ಈ ಸಮೀಕರಣದ ಸಾಮಾನ್ಯ ಪರಿಹಾರ ಈ ದ್ವಿತೀಯಕ ಡಿಫ್ರ್ಎಂಟ್ರಿಯಾಲ್ ಸಮೀಕರಣ ಆದ್ದರಿಂದ ಈ ಸಮೀಕರಣದ ಸಾಮಾನ್ಯ ಪರಿಹಾರವು ಸಾಮಾನ್ಯವಾಗಿ VxC1eγxC2e γx ಗೆ ಸಮಾನವಾಗಿರುತ್ತದೆ ಇದು ಸಮೀಕರಣ 26 C1 C2 ಎಲ್ಲವನ್ನೂ ನಾವು ಆರಂಭಿಕ ಷರತ್ತುಗಳನ್ನು ಹಾಕುವ ಮೂಲಕ ಪಡೆಯಬಹುದು ಆದ್ದರಿಂದ ಇದು ಸಮೀಕರಣ 26 ಆದ್ದರಿಂದ ಅನ್ನು ವಾಸ್ತವವಾಗಿ ಪ್ರಸರಣ ಸ್ಥಿರ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು γαjβzy ನಿಂದ ನೀಡಲಾಗುತ್ತದೆ ಏಕೆಂದರೆ 2 ಅನ್ನು zy ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ γjy zy ಅಂದರೆ ನಿಮ್ಮ γαjβzy ಇದು ಸಮೀಕರಣ 27 ಇದನ್ನು ಪ್ರಸರಣ ಸ್ಥಿರ ಎಂದು ಕರೆಯಲಾಗುತ್ತದೆ ಈಗ ನೈಜ ಭಾಗವನ್ನು ಅಟೆನ್ಯೂಯೇಷನ್ ಸ್ಥಿರಎಂದು ಕರೆಯಲಾಗುತ್ತದೆ ಮತ್ತು ಕಾಲ್ಪನಿಕ β ಅನ್ನು ಪೇಸ್ ಸ್ಥಿರ ಎಂದು ಕರೆಯಲಾಗುತ್ತದೆ ಮತ್ತು ಪ್ರತಿ ಯುನಿಟ್ ಉದ್ದದ ರೇಡಿಯನ್ನಲ್ಲಿ ಅಳೆಯಲಾಗುತ್ತದೆ α ಆ ಸಮಯದಲ್ಲಿ ಸಂಖ್ಯಾತ್ಮಕವಾಗಿ ಬಂದರೆ ನಾವು ಅದನ್ನು ನೋಡುತ್ತೇವೆ ಈಗ ನೀವು ಕಂಡುಹಿಡಿಯಬೇಕಾದ C1 ಮತ್ತು C2 ಈ ಸ್ಥಿರತೆಯನ್ನು ಕಂಡುಹಿಡಿಯಬೇಕು ಈಗ ಸಮೀಕರಣ 20 ರಿಂದ ಇದರರ್ಥ ಈ ಸಮೀಕರಣದಿಂದdVdxzI ಸಿಗುತ್ತದೆ ನಾವು ಸರಿಯಾಗಿ Ix1small zdVdVdx ಬರೆಯಬಹುದು ಆದ್ದರಿಂದ dVdx ಅಭಿವ್ಯಕ್ತಿ ನಮಗೆ Vಗಾಗಿ ಅಭಿವ್ಯಕ್ತಿ ಸಿಕ್ಕಿದೆ ಎಂದು ನಾವು ಪಡೆದುಕೊಂಡಿದ್ದೇವೆ ಆದ್ದರಿಂದ ಈ ಸಮೀಕರಣದ ಡೆರಿವೇಟಿವನ್ನು dVdx ತೆಗೆದುಕೊಳ್ಳುತ್ತೀರಿ ನೀವು ಇದರ ಡೆರಿವೇಟಿವನ್ನು ತೆಗೆದುಕೊಳ್ಳಬಹುದು ಮತ್ತು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತು x ಗೆ ಸಂಬಂಧಿಸಿದಂತೆ ಇದರ ಡೆರಿವೇಟಿವನ್ನು ತೆಗೆದುಕೊಳ್ಳಬಹುದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆದ್ದರಿಂದ ಡೆರಿವೇಟಿವ್ಗಳನ್ನು ತೋರಿಸುತ್ತಿಲ್ಲ ಅವು ಅರ್ಥವಾಗುವಂತಹ ಸರಳ ವಿಷಯ ಉದಾಹರಣೆಗೆ ಡೆರಿವೇಟಿವ ತೆಗೆದುಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದರೆ ಇದನ್ನು ಪಡೆಯುತ್ತೀರಿ I zC1eγx C2e γx ಈಗ ಅದು γzy ಎಂಬುವುದನ್ನು ಇದೀಗ ನೋಡಿದ್ದೇವೆ ಆದ್ದರಿಂದ I root overzy z ಆಗಿದೆ ಏಕೆಂದರೆ ಅದು z ಎಂದರೆ z z ಒಂದು z ಅನ್ನು ರದ್ದುಗೊಳಿಸುತ್ತೇವೆ ಆದ್ದರಿಂದ yz C1eγx C2e γx ಆಗಿದೆ ಈಗ ಮತ್ತೆ ವ್ಯಾಖ್ಯಾನಿಸುತ್ತೇವೆ I 1ZCC1eγx C2e γx ಅಲ್ಲಿ ZC ಅನ್ನು ವಿಶಿಷ್ಟ ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಮತ್ತು ಇದು yz ಚಿಕ್ಕದಾಗಿದೆ ಆದ್ದರಿಂದ ZC ಎಂದು ಕರೆಯುವದಕ್ಕಿಂತ yz ಅನ್ನು ಮೂಲವಾಗಿ ನೀಡಲಾಗಿದೆ ಏಕೆಂದರೆ ಪರಸ್ಪರ ಆಗಿ ತೆಗೆದುಕೊಳ್ಳಲಾಗಿದೆ ಅದು ಅರ್ಥವಾಗುವತ್ತದೆ ಆದ್ದರಿಂದ ಇದರ ಅರ್ಥವೇನೆಂದರೆ ಮುಂದೆ ಚಲಿಸುವ ಮೊದಲು ZC ವಾಸ್ತವವಾಗಿ ಸಣ್ಣ zy ಇದು ಇದ್ದಕೆ ಸಮಾನವಾಗಿರುತ್ತದೆ ರೂಟ್ ಮೇಲೆ z ನ್ನು ನ್ಯೂಮರೇಟರ್ ಮತ್ತು ಡಿನಮಿನೇಟರ್ ಗೆ ಗುಣಾಕಾರ ಮಾಡಿದರೆ l ರೇಖೆಯ ಉದ್ದ ದೊಡ್ಡ Z ನ ರೂಟ್ ಓವರ್ Z Y ಇದ್ದಕೆ ಸಮಾನವಾಗಿರುತ್ತದೆ ಏಕೆಂದರೆ ಇದು ಪ್ರತಿ ಯೂನಿಟ್ ಉದ್ದದ ಗುಣಾಕಾರ l ಇದು ಹೇಗಾದರೂ ದೊಡ್ಡ YZ ಆಗುತ್ತದೆ ಈಗ ಇದನ್ನು ಪ್ರಸರಣ ರೇಖೆಯ ZC ಯ ವಿಶಿಷ್ಟ ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಮುಂದೆ ಈ ರೇಖಾಚಿತ್ರದಲ್ಲಿ x 0 V VR ಆಗಿರುವಾಗ ಗಮನಿಸಿ ಈ ದೂರವನ್ನು ರಿಸೀವಿಂಗ್ ಎಂಡ್ ನಿಂದ ಅಳೆಯಲಾಗುತ್ತದೆ ಆದ್ದರಿಂದ x 0 ಆಗಿರುವಾಗV ವು VR ಆಗಿರುತ್ತದೆ V 0 ಎಂಬುದು VR ಗೆ ಸಮನಾಗಿರುತ್ತದೆ ಆದ್ದರಿಂದ x 0 VR ಮತ್ತು ಸಮೀಕರಣ 26 ರಿಂದ VR C1 C2 ಅನ್ನು ಸರಿಯಾಗಿ ಪಡೆಯುತ್ತೇವೆ ಆದ್ದರಿಂದ x 0 ಆಗಿದ್ದಾಗ ಈ ಸಮೀಕರಣ X 0 ಆಗ V VR ನಿಂದ C1 C2 VR ಆಗಿರುತ್ತದೆ ಆದ್ದರಿಂದ C1 C2 VR ಇದು ಸಮೀಕರಣ 30 ಈಗ x 0 I IR ಆಗಲೂ ಸಹ ಆದ್ದರಿಂದ x 0 ಆಗಿದ್ದಾಗ ಇದು ಸ್ವೀಕರಿಸುವ ಅಂತಿಮ ಕರೆಂಟ್ ಆಗಿದೆ ಆದ್ದರಿಂದ I IR ಆದ್ದರಿಂದ ಸಮೀಕರಣ 28 ಸರಿಯಾಗಿದೆ ಆದ್ದರಿಂದ x 0 I IR ಇದನ್ನು ಹಾಕಿದಾಗ ಈ ಸಮೀಕರಣದಲ್ಲಿ 28 ಸಮೀಕರಣ ಹೀಗೆ ಮಾಡಿದರೆ IR1ZC ಅನ್ನು ಸರಿಯಾಗಿ ಪಡೆಯುತ್ತೀರಿ ಅದನ್ನು ಪರಿಹರಿಸಿದರೆ ಈ C1VRZCIR2 ಸಮೀಕರಣ ಅನ್ನು ಪಡೆಯುತ್ತೀರಿ ಇದು ಸಮೀಕರಣ 32 ಮತ್ತುC2VR ZCIR2 ಇದು ಸಮೀಕರಣ 33 ಆದ್ದರಿಂದ C1 ಮತ್ತು C2 ಎರಡೂ ಸ್ಥಿರಾಂಕಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ಮುಂದೆ ಸಮೀಕರಣದ 26 C1 ಮತ್ತು C2 ಸಬ್ಸ್ಟಿಟ್ಯೂಟ್ ಮಾಡಿದರೆ ಮತ್ತು 28 ರ ಮೌಲ್ಯಗಳು ಸರಿಯಾಗಿರುವುದರಿಂದ ನೀವು V ಮತ್ತು I ಅಭಿವ್ಯಕ್ತಿ ಪಡೆಯುತ್ತೀರಿ ಸಮೀಕರಣ 26 ಪ್ರತಿ V ಮತ್ತು ಪ್ರತಿ ಸಮೀಕರಣಕ್ಕೆ 28 ಅಭಿವ್ಯಕ್ತಿ I ಆದ್ದರಿಂದ C1 ಮತ್ತು C2 ಮೌಲ್ಯವನ್ನು ಬದಲಿಸುತ್ತಿದ್ದೇವೆ ಆದ್ದರಿಂದ ಇದು ಸಮೀಕರಣ 34 ಮತ್ತು ಇದು ಸಮೀಕರಣ 35 ಇಲ್ಲಿ C1 C2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಸಹ C1 C2 ಸಬ್ಸ್ಟಿಟ್ಯೂಟ್ ಮಾಡಿರಿ ಆದ್ದರಿಂದ ಈ ಎರಡು ವೋಲ್ಟೇಜ್ ಮತ್ತು ಕರೆಂಟ್ಗಳನ್ನು ಸಮೀಕರಣಗಳನ್ನು ಮರುಹೊಂದಿಸಬಹುದು ಆದ್ದರಿಂದ ಮೊದಲು V ನ ಸಮೀಕರಣವನ್ನು ಮರುಹೊಂದಿಸಿ ಆದ್ದರಿಂದ V ಅನ್ನು ಈ ರೀತಿ ಬರೆಯಬಹುದು V eγxe γx2VRZCeγx e γx2IR ಅಂತೆಯೇ I ಅನ್ನು ಸಹ ಮರುಜೋಡಣೆ ಮಾಡಬಹುದು ಹೀಗೆ ಮಾಡಿದರೆ ಈ ಸಮೀಕರಣವನ್ನು ಮರುಹೊಂದಿಸಬಹುದು I eγx e γx2ZCVReγxe γx2IR ಇದು ಸಮೀಕರಣ 37 ಇದರರ್ಥ VR IR ಮೌಲ್ಯಮಾಪನ ಮಾಡುವ ಮೂಲಕ V ಮತ್ತು I ಕೆಲವು ಸ್ಥಿರಾಂಕಗಳೊಂದಿಗೆ VR ಮತ್ತು IR ವಿಷಯದಲ್ಲಿ ಈ ಪದವು ವಾಸ್ತವವಾಗಿ ಕಾಸ್ ಹೈಪರ್ಬೋಲಿಕ್ ಮತ್ತು ಈ ಪದವು ವಾಸ್ತವವಾಗಿ ಸೈನ್ ಹೈಪರ್ಬೋಲಿಕ್ ಆಗಿದೆ ಇದರರ್ಥ ಈ ಇದನ್ನು V ಈ ಪದಕ್ಕೆ ವಾಸ್ತವವಾಗಿ ಕಾಸ್ ಹೈಪರ್ಬೋಲಿಕ್ x ರೈಟ್ x ಮತ್ತು ಇದು ಸಿನ್ ಹೈಪರ್ಬೋಲಿಕ್ x ಸಮನಾಗಿರುವುದರಿಂದ ಈ ರೀತಿ ಬರೆಯಬಹುದು ಆದ್ದರಿಂದ ಈ ಸಮೀಕರಣವನ್ನು V γx VRZCsinh γx IR ಇದು ಸಮೀಕರಣ 38 ಎಂದು ಬರೆಯಬಹುದು ಅದೇ ರೀತಿ Ix1Zc sinh γxVRcosh γxIR ಇದು ಸಮೀಕರಣ 39 ಆಗಿದೆ ಆದರೆ ಸಾಲಿನ ಕಳುಹಿಸುವ ಅಂತ್ಯ ಮತ್ತು ಸ್ವೀಕರಿಸುವ ಅಂತ್ಯದ ನಡುವಿನ ಸಂಬಂಧದಿಂದ x l V VS ಮತ್ತು I IS ಆಗಿದೆ ಆದ್ದರಿಂದ ದೂರವನ್ನು ಒಟ್ಟು ಸಾಲಿನ ಉದ್ದ l ಇಲ್ಲಿಂದ ಅಳೆಯಲಾಗುತ್ತದೆ ಆದ್ದರಿಂದ ಸ್ವೀಕರಿಸುವ ತುದಿಯಿಂದ ಇಲ್ಲಿಯೇ ಕಳುಹಿಸುವವರೆಗೆ ದೂರವನ್ನು ಅಳೆಯಲಾಗುತ್ತದೆ ಆದ್ದರಿಂದ x x l ನಿಮ್ಮ V VS ಆಗಿದೆ ಅಂದರೆ x l V VS ಮತ್ತು ಈ ಬದಿಯಲ್ಲಿ x l ಈ ಸಮಯದಲ್ಲಿ Iವು IS ಗೆ ಸಮನಾಗಿರುತ್ತದೆ ಆದ್ದರಿಂದ I IS ಆಗಿರುತ್ತದೆ ಆದ್ದರಿಂದ ಇಲ್ಲಿ x l V VS I IS ಆಗ ಈ ಸಮೀಕರಣವನ್ನು ಬರೆಯುತ್ತೇವೆ ಆದ್ದರಿಂದ VS ಗೆ ಬದಲಾಗಿ γx ಗೆ ಸಮನಾಗಿರುತ್ತದೆ γl VRZCsinh γl IR ಇದು ಸಮೀಕರಣ 40 ಅದೇ ರೀತಿ IS 1Zc sinh γlVRcosh γlIR ಇದು ಸಮೀಕರಣ 41 ಆಗಿದೆ ಇದಕ್ಕಾಗಿ ಧನ್ಯವಾದಗಳು